ಆದ್ದರಿಂದ ಈ ಎಲ್ಲ ಏಕತ್ವ ಅವಿಭಾಜ್ಯಗಳನ್ನು ಇಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುವುದರೊಂದಿಗೆ ನಾವು ಪ್ರಾರಂಭಿಸೋಣ ಆದ್ದರಿಂದ ನಾವು ರೂಪದ ಅವಿಭಾಜ್ಯವನ್ನು ಹೊಂದಿರುವಾಗ ನಾನು ಏಕೀಕರಣವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಒಂದು ಪ್ರಧಾನ ಮೌಲ್ಯದ ಭಾಗ ಮತ್ತು ಎರಡನೆಯದು ಶೇಷ ಭಾಗ ಸರಿ ಆದ್ದರಿಂದ ಇವುಗಳು ಇಲ್ಲಿ ನಮ್ಮ ಎರಡು ಸಮೀಕರಣಗಳಾಗಿವೆ ಮತ್ತು ಈ ಗ್ರಾಡ್ ಜಿ ಡಾಟ್ ಎನ್ ಹ್ಯಾಟ್ ಯಿಂದಾಗಿ ಸಮಸ್ಯೆ ಉಂಟಾಗಲಿದೆ ಸರಿ ಏಕೆಂದರೆ ನನ್ನ ಈ ಬಾಹ್ಯರೇಖೆಯಲ್ಲಿ ಅವಿಭಾಜ್ಯವಾಗಿದೆ ಆರ್ ಅವಿಭಾಜ್ಯವನ್ನು ಇಲ್ಲಿ ಸ್ಥಿರಗೊಳಿಸಲಾಗಿದೆ ಮತ್ತು r ಸಂಪೂರ್ಣ ಬಾಹ್ಯರೇಖೆಯ ಮೇಲೆ ಚಲಿಸುತ್ತಿದೆ ಎಂದು ಹೇಳೋಣ ಆದ್ದರಿಂದ r ಈ ಅನ್ನು ಹೊಡೆಯುವ ಕೆಲವು ಹಂತಗಳಿವೆ ಮತ್ತು ಅದು ನಾವು ಕಾಳಜಿ ವಹಿಸಬೇಕಾದ ವಿಷಯವಾಗಿದೆ ಸರಿ ಆದ್ದರಿಂದ ಈ ಪ್ರತಿಯೊಂದು ಅವಿಭಾಜ್ಯಗಳಿಗೆ ನಾನು ಬಾಹ್ಯರೇಖೆಯನ್ನು ಸರಿಯಾದ ರೀತಿಯಲ್ಲಿ ಮಾರ್ಪಡಿಸಬೇಕು ಆದ್ದರಿಂದ ನಾವು ಸಮೀಕರಣ 1 ಅನ್ನು ನೋಡೋಣ ಆದ್ದರಿಂದ ಇದು ಸಮೀಕರಣ 1 ಇದು ಇಲ್ಲಿ ನನ್ನ ಬಿಂದುವಾಗಿದೆಆರ್ ಅವಿಭಾಜ್ಯವನ್ನು ನಾನು ಇಲ್ಲಿ ಇರಿಸಿದ್ದೇನೆ ಆದ್ದರಿಂದ ಸಮೀಕರಣ 1 ಎಂದರೆ ಅದು ಆದ್ದರಿಂದ ನಾನು ಇಲ್ಲಿಂದ ಬರುತ್ತಿದ್ದೇನೆ ಮತ್ತು ಎಂದು ಖಚಿತಪಡಿಸಿಕೊಳ್ಳಲು ನಾನು ಬಯಸುತ್ತೇನೆ ಸರಿ ಆದ್ದರಿಂದ ನೀವು ಎಂದರೇನು ಎಂದು ಬರೆದರೆ ಮತ್ತು ಇಲ್ಲಿ ಇದು ಮತ್ತು ಆಗಿದೆ ಆದ್ದರಿಂದ ಬಾಹ್ಯರೇಖೆ ಯಾವ ರೀತಿಯಲ್ಲಿ ಬಾಗಬೇಕು ಅಂದರೆ ಆರ್ ಅವಿಭಾಜ್ಯ ಇನ್ನೂ ಗೆ ಸೇರಿದ ರೀತಿಯಲ್ಲಿ ಅದು ಬಾಗಬೇಕು ಆದ್ದರಿಂದ ಈ ಸಣ್ಣದಾಗಿ ಬಗ್ಗಿಸುವ ಮಾರ್ಗ ಈಗ ಪಾಯಿಂಟ್ ಎಂಬುದು ಒಳಗೆ ಇದೆ ಏಕೆಂದರೆ ನಾನು ಮೇಲ್ಮೈಯನ್ನು ಸ್ವಲ್ಪಮಟ್ಟಿಗೆ ಸರಿಯಾಗಿ ಬದಲಾಯಿಸಿದ್ದೇನೆ ಮತ್ತು ಇದನ್ನು ನಾನು ಇನ್ನು ಹತ್ತಿರವಾಗಿಸುತ್ತೇನೆ ಮತ್ತು ನಾನು ಏನು ಮಾಡುತ್ತಿದ್ದೇನೆ ಎಂದು ನಿಮಗೆ ತೋರಿಸುತ್ತೇನೆ ಇದು ಬಹಳ ಸಣ್ಣ ವೃತ್ತ ε ಮತ್ತು ε ತ್ರಿಜ್ಯವು ಶೂನ್ಯಕ್ಕೆ ಒಲವು ತೋರುತ್ತದೆ ಆದ್ದರಿಂದ ನಾನು ಮೇಲ್ಮೈಯನ್ನು ನಿಜವಾಗಿಯೂ ಬದಲಾಯಿಸದ ಮಿತಿಯಲ್ಲಿ ನಾನು ಹೊಂದಿದ್ದೇನೆ ನಾನು ಮಿತಿ ε ಪ್ರವೃತ್ತಿಯನ್ನು ಶೂನ್ಯಕ್ಕೆ ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ಆದ್ದರಿಂದ r ′ ಇದು ಈ ಹಂತದಲ್ಲಿ V2 ನಲ್ಲಿ ಉಳಿಯುತ್ತದೆ ಇಲ್ಲ ಉಳಿದಿದೆ ಆ ಸಮಯದಲ್ಲಿ ಉಳಿದಿದೆ ನಾನು ಬದಲಾಗುತ್ತಿದ್ದೇನೆ ಅದರ ಸುತ್ತಲಿನ ಗಡಿ ಗಡಿರೇಖೆಯು ಮತ್ತು ನಡುವಿನ ವ್ಯಾಪ್ತಿಯಾಗಿದೆ ಮತ್ತು ನಾನು ಗಡಿರೇಖೆಯನ್ನು ಸ್ವಲ್ಪಮಟ್ಟಿಗೆ ಈ ರೀತಿ ಸರಿಸಿದ್ದೇನೆ ಆದರೆ r ಅವಿಭಾಜ್ಯ ಇನ್ನೂ ಇದೆ ಚಲಿಸುತ್ತಿಲ್ಲ ನಾನು ವ್ಯಾಪ್ತಿಯನ್ನು ಸ್ವಲ್ಪಮಟ್ಟಿಗೆ ಸರಿಸುತ್ತಿದ್ದೇನೆ ಆದ್ದರಿಂದ ನಾನು ಅನ್ನು ವ್ಯಾಪ್ತಿಗೆ ಹಾಕುತ್ತಿದ್ದೇನೆ ಎಂದು ಹೇಳುವ ಮೂಲಕ ನಾನು ಪ್ರಾರಂಭಿಸಿದ್ದೇನೆ ಏಕೆಂದರೆ ಮತ್ತು ಎರಡರಲ್ಲೂ ಗಡಿರೇಖೆಗಳು ನಂತರ ನಾವು ಗೆ ಸಮಸ್ಯೆ ಇದೆ ಎಂದು ಹೇಳಿದೆವು ನಾನು ಗಡಿಯನ್ನು ಸ್ವಲ್ಪಮಟ್ಟಿಗೆ ಸರಿಸಬೇಕು ನಾನು ಗಡಿಯನ್ನು ಬೇರೆ ರೀತಿಯಲ್ಲಿ ಸರಿಸಿದರೆ ಎನ್ನುವುದು ಗೆ ಬೀಳುತ್ತದೆ ಈಗ ಅದು ನಲ್ಲಿ ಉಳಿದಿದೆ ಸರಿ ಆದ್ದರಿಂದ ಅದು ಸಮೀಕರಣ 1ರ ಒಂದು ಸಣ್ಣ ಗಡಿ ಮಾರ್ಪಾಡು ಸಮೀಕರಣ 2 ಕ್ಕಾಗಿ ಅದೇ ತರ್ಕವು ನನಗೆ ವಿಭಿನ್ನ ಬಾಹ್ಯರೇಖೆಯನ್ನು ನೀಡುತ್ತದೆ ಆದ್ದರಿಂದ ಇದು ಮತ್ತೆ ಮತ್ತು ಮತ್ತು ಆದ್ದರಿಂದ ಇದು ಇಲ್ಲಿ ನನ್ನ ಬಿಂದು ಆಗಿದೆ ನಾನು ಯಾವ ರೀತಿಯಲ್ಲಿ ಗಡಿಯನ್ನು ಬಾಗಿಸುತ್ತಿದ್ದೇನೆ ಎಂದು ನಿಮಗೆ ಸ್ಪಷ್ಟವಾಗಿ ತೋರಿಸಲು ನಾನು ಅದನ್ನು ಉತ್ಪ್ರೇಕ್ಷಿಸುತ್ತಿದ್ದೇನೆ ನಿಸ್ಸಂಶಯವಾಗಿ ಅದು ತ್ರಿಜ್ಯ ನ ವೃತ್ತವಾಗಿದ್ದು ಅದು ಶೂನ್ಯಕ್ಕೆ ಹೋಗುತ್ತದೆ ಆದ್ದರಿಂದ ಈ ಸಮೀಕರಣದಲ್ಲಿ ಈಗ ಇದು ನಲ್ಲಿ ಉಳಿಯಲು ನಿರಂತರವಾಗಿದೆ ಆದ್ದರಿಂದ ನಾವು ಈ ಗಡಿಗಳನ್ನು ಸರಿಪಡಿಸುತ್ತೇವೆ ಈಗ ನಾನು ಮಿತಿಯನ್ನು ತೆಗೆದುಕೊಳ್ಳಲಿದ್ದೇನೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು ನಾನು ಅದನ್ನು ಹೇಗೆ ಬಗ್ಗಿಸುತ್ತೇನೆ ಎಂಬುದು ನಿಜಕ್ಕೂ ಮುಖ್ಯವೇ ಅಂತಿಮವಾಗಿ ಗಡಿ ಕೆಳಕ್ಕೆ ಅಥವಾ ಮೇಲಕ್ಕೆ ಬಾಗುತ್ತದೆಯೇ ಎಂದು ನಾನು ತೆಗೆದುಕೊಳ್ಳಲು ಹೋಗುತ್ತೇನೆ ನಿಮಗೆ ವಿಭಿನ್ನ ಉತ್ತರಗಳು ಸಿಗುತ್ತವೆ ಆದ್ದರಿಂದ ಇದು ಇಂಟಿಗ್ರಾಂಡ್ ಅನ್ನು ಅವಲಂಬಿಸಿರುತ್ತದೆ ಅದು ಅವಲಂಬಿತವಾಗಿದೆಯೆ ಎಂದು ನಾವು ನೋಡುತ್ತೇವೆ ಸರಿ ಅವಿಭಾಜ್ಯ ವಿಷಯಗಳು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಎಂಬುದನ್ನು ನಾವು ನೋಡುತ್ತೇವೆ ಸರಿ ಆದ್ದರಿಂದ ಈ ಭಾಗ ಸ್ಪಷ್ಟವಾಗಿದೆಯೇ ಆದ್ದರಿಂದ ಇದು ಬಹಳ ಮುಖ್ಯವಾದ ಭಾಗವಾಗಿದೆ ನಾನು ನಿಮಗೆ ಈಗಾಗಲೇ ಒಂದು ರೀತಿಯ ಉತ್ತರವನ್ನು ನೀಡಿದ್ದೇನೆ ನೀವು ಎರಡೂ ರೀತಿಯಲ್ಲಿ ವಿಭಿನ್ನ ಉತ್ತರಗಳನ್ನು ಪಡೆಯುವ ಬಾಹ್ಯರೇಖೆಯನ್ನು ಯಾವ ರೀತಿಯಲ್ಲಿ ಬಗ್ಗಿಸುತ್ತೀರಿ ಎಂಬುದು ಮುಖ್ಯವಾಗಿದೆ ಸರಿ ಆದ್ದರಿಂದ ಇದನ್ನು ಸರಿಯಾಗಿ ಹೇಗೆ ಮಾಡಬೇಕೆಂದು ನೋಡೋಣ ಈಗ ಈ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡೋಣ ಆದ್ದರಿಂದ ನಾನು ನಿಮಗೆ ನಿಖರವಾದ ಲೆಕ್ಕಾಚಾರವನ್ನು ತೋರಿಸುವ ಮೊದಲು ಏಕೀಕರಣದಲ್ಲಿ ಸಂಭವಿಸಬಹುದಾದ ಕೆಲವು ಮೂಲಭೂತ ತಪ್ಪುಗಳಿವೆ ಆದ್ದರಿಂದ ಅವುಗಳನ್ನು ತಪ್ಪಿಸಲು ನಾನು ನಿಮಗೆ ಕೆಲವು ಸರಳ ಸಂಯೋಜನೆಗಳನ್ನು ತೋರಿಸಲಿದ್ದೇನೆ ಆದ್ದರಿಂದ ನಿದರ್ಶನ 1 ಇದು ನಾನು ಇಲ್ಲಿಂದ ಇಲ್ಲಿಗೆ ಸಂಯೋಜಿಸುತ್ತಿದ್ದೇನೆ ಮತ್ತು ನನ್ನ ಭೇದಾತ್ಮಕ ಅಂಶವು ಇಲ್ಲಿ ಡಿಎಲ್ ಆಗಿದೆ ಎಂದು ಹೇಳೋಣ ಮತ್ತು ನಾನು 0 ರಿಂದ ಎಲ್ ಹೋಗುತ್ತಿದ್ದೇನೆ ಸರಿ ಆದ್ದರಿಂದ ನಾನು ಸಮಗ್ರ ಹೊಂದಿದ್ದರೆ ಇದರ ಭೌತಿಕ ವ್ಯಾಖ್ಯಾನ ಏನು ಭೌತಿಕ ವ್ಯಾಖ್ಯಾನ ಏನು ಎಲ್ಲಕ್ಕಿಂತ ಮೊದಲು ಉತ್ತರ ಏನು ವಿದ್ಯಾರ್ಥಿ ಎಲ್ ಎಲ್ ಸರಿ ನಾನು ಏನು ಮಾಡುತ್ತಿದ್ದೇನೆ 0 ಮತ್ತು l ನಡುವಿನ ಸ್ಟ್ರಿಂಗ್ನ ಉದ್ದವನ್ನು ಹೇಗೆ ಮಾತನಾಡಬೇಕೆಂದು ನಾನು ಅಳತೆ ಮಾಡಿದ್ದೇನೆ ಹನ್ನೊಂದನೆಯ ತರಗತಿಯ ವಿದ್ಯಾರ್ಥಿಯು ಕೂಡ ಉತ್ತರವನ್ನು 0 ಇಂದ l ಎಂದು ಹೇಳುತ್ತಾನೆ ಸರಿ ಈಗ ಅದೇ ಲೆಕ್ಕಾಚಾರವನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡೋಣ ಆದ್ದರಿಂದ ನಾನು ಹೊಂದಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ನಾನು ಇಲ್ಲಿಂದ ಇಲ್ಲಿಗೆ ಈ ಹಂತದಿಂದ ಇಲ್ಲಿಗೆ ಹೋಗುತ್ತಿದ್ದೇನೆ ಮತ್ತು ನಾನು ಈ ಬಿಂದುವನ್ನು ಎ ಎಂದು ಕರೆಯೋಣ ಮತ್ತು ಇದನ್ನು ಬಿ ಎಂದು ಕರೆಯೋಣ ಸರಿ ಆದ್ದರಿಂದ ನಾನು ಬಾಹ್ಯರೇಖೆಯ ಉದ್ದಕ್ಕೂ ಬಿಂದು ಎ ನಿಂದ ಬಿ ಗೆ ಹೋಗುತ್ತಿದ್ದೇನೆ ಮತ್ತು ನಾನು ಅವಿಭಾಜ್ಯ ಡಿಎಲ್ ಅನ್ನು ಕಂಡುಹಿಡಿಯಲು ಬಯಸುತ್ತೇನೆ ಸರಿ ನಾನು ಉಳಿದುಕೊಂಡಿದ್ದೇನೆ ಮತ್ತು ಅವಿಭಾಜ್ಯವು ಈ ಬಾಹ್ಯರೇಖೆಯ ಉದ್ದಕ್ಕೂ ಇದೆ ಸರಿ ಆದ್ದರಿಂದ ಇದು ಇಲ್ಲಿ ನಿದರ್ಶನ 1 ರಿಂದ ಬರುವ ತ್ರಿಜ್ಯ ನ ಅರ್ಧವೃತ್ತವಾಗಿದ್ದರೆ ಈ ಉತ್ತರ ಏನು ಎಂದು ನೀವು ಹೇಳಬೇಕು ಸ್ಟ್ರಿಂಗ್ನ ಉದ್ದವು ಆಗಿದೆ ಅದು ಸರಿಯಾಗಿದೆ ಈಗ ಮತ್ತೊಂದೆಡೆ ನೀವು ಈ ಅವಿಭಾಜ್ಯವನ್ನು ಮಾಡಲು ನಿರ್ಧರಿಸಿದರೆ ಧ್ರುವೀಯ ನಿರ್ದೇಶಾಂಕಗಳನ್ನು ಹೇಳೋಣ ಸರಿ ಆದ್ದರಿಂದ ನೀವು ಈ ರೀತಿ ಸಂಯೋಜಿಸುತ್ತಿರುವಾಗ ಇದು ನಿಮ್ಮ ಥೀಟಾ ಎಂದು ನೀವು ಇದನ್ನು ಬರೆದಿದ್ದೀರಿ ಎಂದು ಭಾವಿಸೋಣ ಆದ್ದರಿಂದ ಏಕೀಕರಣದ ಮಿತಿಗಳು ಯಾವುವು ಎಲ್ಲಿಂದ ಎಲ್ಲಿಗೆ ಇಲ್ಲ ಮೂಲ ಪ್ರಾರಂಭದ ಸ್ಥಳದಿಂದ ನಾನು ಎಲ್ಲಿಂದ ಪ್ರಾರಂಭಿಸುತ್ತಿದ್ದೇನೆ −π or π ವಿದ್ಯಾರ್ಥಿ−π ಏಕೆ −π ನಾನು π ಅನ್ನು ಸಹ ಬರೆಯಬಹುದೇ ಮತ್ತು ಅಂತಿಮ ಏಕೀಕರಣ ಅಂತಿಮ ಅಂತರ ಬಿಂದು ವಿದ್ಯಾರ್ಥಿ 0 0 ಮತ್ತು ಭೇದಾತ್ಮಕ ಅಂಶ dl ಎಂದರೇನು ವಿದ್ಯಾರ್ಥಿ R dl R dθ ಇದು ಯಾವುದು ವಿದ್ಯಾರ್ಥಿ ε dθ ε dθ ನೀವು ಏನು ಪಡೆಯುತ್ತೀರಿ ನೀವು −πε ಪಡೆಯುತ್ತೀರಿ ಆದ್ದರಿಂದ ಈ ಹಿನ್ನಡೆ ಏನು ನಾನು πε ಅನ್ನು ಹೊಂದಿರಬೇಕು ಏಕೆಂದರೆ ನಾನು ಈ π ನ ಉದ್ದವನ್ನು ಅಳೆಯುತ್ತೇನೆ ಸರಿ ಆದ್ದರಿಂದ dθ ನಲ್ಲಿ dθ ಅನ್ನು ತೋರಿಸಲಾಗುತ್ತಿದೆ ಅದು ಯಾವ ದಿಕ್ಕಿನಲ್ಲಿದೆ ಅದು ಇಲ್ಲಿಗೆ ಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿದೆ ಸರಿ ಅಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿದೆ ಸರಿ ಆದರೆ dl ಪ್ರದಕ್ಷಿಣಾಕಾರ ದಿಕ್ಕಿನಲ್ಲಿದೆ ಆದ್ದರಿಂದ dl ವಾಸ್ತವವಾಗಿ −εdθ ಆಗಿದೆ ಆದ್ದರಿಂದ ನೀವು ಈ ಅವಿಭಾಜ್ಯವನ್ನು ಎಚ್ಚರಿಕೆಯಿಂದ ಸರಿಯಾಗಿ ಮಾಡದಿದ್ದರೆ ನೀವು ಮಾಡಬಹುದಾದ ಒಂದು ತಪ್ಪು ಆದ್ದರಿಂದ ವಾಸ್ತವವಾಗಿ ಇದು ತಪ್ಪು ಆದ್ದರಿಂದ ನಾವು ಏನು ಮಾಡಬೇಕು ಎಂದರೆ ನಾವು ಎಂದು ಹೇಳೋಣ ಮತ್ತು ನಂತರ ನಾನು ಸರಿಯಾದ ಉತ್ತರವನ್ನು πε ಪಡೆಯುತ್ತೇನೆ ಈ ಅವಿಭಾಜ್ಯವನ್ನು ನಾವು ಮೌಲ್ಯಮಾಪನ ಮಾಡುವಾಗ ಕೆಲವು ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಆದ್ದರಿಂದ ಸರಿ ಈಗ ನಮ್ಮಲ್ಲಿರುವ ಅವಿಭಾಜ್ಯವನ್ನು ನೋಡೋಣ ಎಂದು ಸರಳ ಪ್ರಕರಣವನ್ನು ಹೊರಹಾಕೋಣ ಆದ್ದರಿಂದ ನಮ್ಮ ಅವಿಭಾಜ್ಯ ಯಾವುದು ಆದ್ದರಿಂದ ನಾನು ಒಂದು ನಿದರ್ಶನವನ್ನು ಹೊಂದಿದ್ದೇನೆ ಆದ್ದರಿಂದ ನಾವು ಇಲ್ಲಿ ಒಂದು ನಿದರ್ಶನಕ್ಕೆ ಹಿಂತಿರುಗಿ ನೋಡುತ್ತೇವೆ ಅದು ಹೆಚ್ಚುತ್ತಿದೆ ಮತ್ತು ಇನ್ನೊಂದು ನಿದರ್ಶನದಲ್ಲಿ ಅದು ಕೆಳಗೆ ಹೋಗುತ್ತಿದೆ ಆದ್ದರಿಂದ ನಾವು ಮೊದಲು ನಿದರ್ಶನವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಅದು ನಿಜವಾಗಿದೆ ಆದ್ದರಿಂದ ಅದು ಸರಿಯಾಗಿದೆ ಇಲ್ಲಿ ನಮ್ಮ ಸಂಯೋಜನೆ ಏನು ಆದ್ದರಿಂದ ನಾವು ಇದನ್ನು S ಎಂದು ಕರೆಯೋಣ ಅದು ಧನಾತ್ಮಕ ಬದಿಯಲ್ಲಿದೆ ಆದ್ದರಿಂದ ಅದು ನಾವು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುತ್ತಿರುವ ಪದವಾಗಿದೆ ಯಾವ ಮಾರ್ಗ ಮೇಲಕ್ಕೆ ಅಥವಾ ಕೆಳಕ್ಕೆ ಇಲ್ಲಿ ಹಿಂತಿರುಗಿ ಯಾವ ಮಾರ್ಗದಲ್ಲಿ ಮುಗಿದಿದೆ ಇದು ಆಗಿತ್ತು ಮತ್ತು ಇದು ಆಗಿತ್ತು ಆದ್ದರಿಂದ ಮುಂದುವರಿಯುತ್ತದೆ ಆದ್ದರಿಂದ ಉದಾಹರಣೆಗೆ ಇಲ್ಲಿ ಈ ರೀತಿಯಾಗಿದೆ ಮತ್ತು ಇಲ್ಲಿಂದ ಅದು ಸುಲಭವಾಗಿ ಹೊರಗಿದೆ ಈಗ ಎಂದರೇನು ಆದ್ದರಿಂದ ಅನ್ನು ನಾವು ಮೈನಸ್ ಎಂದು ಬರೆದಿದ್ದೇವೆ ಅದು ಸರಿಯಾಗಿದೆ ನಾನು ಮೈನಸ್ ಚಿಹ್ನೆಯಿಂದ ಹೊರಗುಳಿದಿದ್ದೇನೆ ನಾವು ಮತ್ತೆ ಪರಿಶೀಲಿಸಬಹುದು ನಾವು ಅನ್ನು ಪಡೆದುಕೊಂಡಿದ್ದೇವೆ ಈ ಹಿಂದೆ ಇದು ಸರಿ ಆದ್ದರಿಂದ ಇಲ್ಲಿ ಸರಿಯಾದ ಅಭಿವ್ಯಕ್ತಿಯನ್ನು ಬಳಸೋಣ ಆದ್ದರಿಂದ ಇಲ್ಲಿ ಯಾವುದೇ ಋಣಾತ್ಮಕ ಚಿಹ್ನೆ ಇಲ್ಲ ಈಗ ಇಲ್ಲಿ r ಏನು ಇದು ಗಾಗಿ ಯುನಿಟ್ ವೆಕ್ಟರ್ ಆಗಿದ್ದು ಅದು ನನ್ನ ಸರಿ ಆದ್ದರಿಂದ ಈಗ ಈ ಅವಿಭಾಜ್ಯವನ್ನು ಇಲ್ಲಿ ನೋಡೋಣ ಆದ್ದರಿಂದ ಇದು ಇಲ್ಲಿ ಈ ಹಂತವಾಗಿದೆ ಇದು ನನ್ನ ಮತ್ತು ಇದು ನನ್ನ ಬಿಂದು r ಎಂದು ಹೇಳೋಣ ಆದ್ದರಿಂದ ಇದು ಯಾವ ಮಾರ್ಗದಲ್ಲಿದೆ ಎಂದು ನಾನು ಅರ್ಥೈಸುತ್ತೇನೆ ನನ್ನ ತ್ರಿಜ್ಯಾಕಾರವಾಗಿ ಬಾಹ್ಯ ವೆಕ್ಟರ್ ಮತ್ತು ಈ ವೃತ್ತದಲ್ಲಿ Sನ ಯಾವ ಮಾರ್ಗ ಅದೇ ದಿಕ್ಕು ಸರಿ ಆದ್ದರಿಂದ ಇಲ್ಲಿ ಎನ್ನುವುದು ಗೆ ಸಮಾನವಾಗಿರುತ್ತದೆ ಏಕೆಂದರೆ r ಇಲ್ಲಿ ಯಾವಾಗಲೂ ಈ ಈ ಅರೆ ವೃತ್ತದ ಕೇಂದ್ರವಾಗಿ ಸ್ಥಿರಗೊಳಿಸಲಾಗಿರುತ್ತದೆ ಅದು ಪರೀಕ್ಷಾ ಬಿಂದುವನ್ನು ನಿಗದಿಪಡಿಸಲಾಗಿದೆ ವಿದ್ಯಾರ್ಥಿ ಆರ್ r ಎಂಬುದು ಏಕೀಕರಣದ ಅಸ್ಥಿರವಾಗಿದೆ ನಾನು ಇಲ್ಲಿಂದ ವೃತ್ತದ ಮೇಲೆ ಹೋಗುತ್ತಿದ್ದೇನೆ ಮತ್ತು ಇದು ಸರಿಯಾಗಿದೆ ಆದ್ದರಿಂದ ನಾನು ಮೌಲ್ಯಮಾಪನ ಮಾಡುತ್ತಿರುವುದು ಶೇಷ ಭಾಗ ಮಾತ್ರ ಪ್ರಧಾನ ಮೌಲ್ಯವಲ್ಲ ಪ್ರಧಾನ ಮೌಲ್ಯವು ಇಲ್ಲಿಗೆ ಕೊನೆಗೊಳ್ಳುತ್ತದೆ ಮತ್ತು ಇಲ್ಲಿಯೇ ಪ್ರಾರಂಭವಾಗುತ್ತದೆ ಆದ್ದರಿಂದ ನಾನು ಲೆಕ್ಕಾಚಾರ ಮಾಡುತ್ತಿರುವುದು ಎಸ್ ಪ್ಲಸ್ ಅವಿಭಾಜ್ಯ ಮಾತ್ರ ಆದ್ದರಿಂದ ಎನ್ನುವುದು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಮೌಲ್ಯಮಾಪನ ಮಾಡಿದಾಗ ಆದ್ದರಿಂದ ಆದ್ದರಿಂದ ಮತ್ತು ನ ದಿಕ್ಕನ್ನು ಇಲ್ಲಿ ಒಳಗೆ ಇರಿಸಿ ನಾನು ಏನು ಪಡೆಯಬೇಕು ನ ನಿರ್ದೇಶನವು ಸಾಮಾನ್ಯವಾಗಿದೆ ನಾನು 1 ಅನ್ನು ಪಡೆಯುತ್ತೇನೆ ಆದ್ದರಿಂದ ನಾನು ಎಲ್ಲಾ ಸ್ಥಿರಾಂಕಗಳನ್ನು ಅವಿಭಾಜ್ಯವಾಗಿ ಬರೆಯಬಹುದು ಈಗ ನಾನು ಏನು ಬರೆಯಬೇಕು ಏಕೀಕರಣದ 𝜋 ನ ಮಿತಿಗಳನ್ನು ನಾನು 0 ಎಂದು ಬರೆಯಬಲ್ಲ 𝜋 ನಿಂದ 0 ಎಂಬ ಸರಳ ಉದಾಹರಣೆಯಲ್ಲಿ ನಾವು ಮಾಡಿದಂತೆ ಮತ್ತು ಎಂದರೇನು ಮತ್ತು ಬೇರೆ ಏನು ವಿದ್ಯಾರ್ಥಿ ವಿದ್ಯಾರ್ಥಿ ಋಣಾತ್ಮಕ ನಂತರ ನಾನು ಸರಿಯಾದ ವ್ಯಾಖ್ಯಾನವನ್ನು ಪಡೆಯುತ್ತೇನೆ ಉದಾಹರಣೆಗೆ ನಾನು ಬದಲಿಗೆ ಅನ್ನು ಹಾಕಿದರೆ ನಾನು 1 ಬರೆಯುತ್ತೇನೆ ಈ ಸ್ಟ್ರಿಂಗ್ನ ಉದ್ದವನ್ನು ನಾನು ಪಡೆಯಬೇಕು ಈ ವಿಧಾನವನ್ನು ಅನುಸರಿಸಿದರೆ ನಾನು ಪಡೆಯುತ್ತೇನೆ ಈಗ ನಾನು ಗಾಗಿ ಅಂದಾಜು ಬಳಸುತ್ತೇನೆ ಏಕೆಂದರೆ ನಾನು ಅನ್ನು ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ನಾನು ಆ ಅಂದಾಜು ಸರಿಯಾಗಿ ಬಳಸಬೇಕು ಆದ್ದರಿಂದ ನಾವು ಮೊದಲು ನೋಡಿದ ಅಂದಾಜು ನಾವು ಬಳಸಲಿರುವ ಭಾಗವಾಗಿದೆ ಆದ್ದರಿಂದ ನಾವು ಅನ್ನು ಸರಿಯಾಗಿ ತೆಗೆದುಕೊಂಡಾಗ ಹೋಗುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಏನು ನಿಜ ಎಲ್ಲವನ್ನೂ ಬರೆಯೋಣ ಆದ್ದರಿಂದ ಅದರ ಮತ್ತು ಆದ್ದರಿಂದ ನಾನು ಬದಲಿಯಾಗಿ ನಾನು ಅನ್ನು ಹೊಂದಿದ್ದೇನೆ ಅದು ಸರಿಯೇ ನಾನು ತಿಳಿದಿರುವ ಎಲ್ಲವನ್ನೂ ನಾನು ಬದಲಿ ಮಾಡಿದ್ದೇನೆ ಮತ್ತು ಅಂತಿಮವಾಗಿ ನನಗೆ ತಿಳಿದಿದೆ ನಾನು ಮಿತಿಯನ್ನು ತೆಗೆದುಕೊಳ್ಳಲಿದ್ದೇನೆ ನಾವು ಇದನ್ನು I1 ಎಂದು ಕರೆಯೋಣ ನಾನು ಅನ್ನು ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ಈ ಅವಿಭಾಜ್ಯವನ್ನು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡದೆ ಮಿತಿಯಲ್ಲಿನ ನೈಜ ಭಾಗದ ಬಗ್ಗೆ ನೀವು ಏನು ಹೇಳಬಹುದು ನಾನು ಅನ್ನು ಪಡೆಯುತ್ತೇನೆ ಮತ್ತು ವೃತ್ತದ ಉದ್ದ ಅರ್ಧವೃತ್ತವನ್ನು ಪಡೆಯುತ್ತೇನೆ ಆದ್ದರಿಂದ ಆ ಪದವು ಶೂನ್ಯಕ್ಕೆ ಹೋಗುತ್ತದೆ ಉಳಿದಿರುವ ಪದವು ಎರಡನೆಯ ಪದವನ್ನು ಮಾತ್ರ ಉಳಿದಿರುವ ಪದವಾಗಿದೆ ಆದ್ದರಿಂದ ನಾನು ಅನ್ನು ಪಡೆಯಲಿದ್ದೇನೆ ವಿದ್ಯಾರ್ಥಿ ಗುಣಿಸಿ ಗುಣಿಸಿ ವಿದ್ಯಾರ್ಥಿ 12 ಸರಿ ಅದು ಮಾತ್ರ ಉಳಿದಿದೆ ಆದ್ದರಿಂದ ε ಗೆ ಏನಾಗಿದೆ ε ದೂರ ಹೋಗಿದೆ ಒಂದು k ಕೂಡ ಹೋಗಿದೆ ಸರಿ ಒಂದು − j × j ಇದೆ ಅದು 1 ಮತ್ತು −1 ನೊಂದಿಗೆ ಉಳಿದಿದೆ ಹಾಗಾದರೆ ಉತ್ತರವೇನು ವಿದ್ಯಾರ್ಥಿ 12 12 ಅಥವಾ −12 ವಿದ್ಯಾರ್ಥಿ −12 −12 ಸರಿ ಮೈನಸ್ ಹೋಗುತ್ತದೆ ಮತ್ತು ಎಂಬುದು −1 ನಾನು −r ಅನ್ನು ಪಡೆಯುತ್ತೇನೆ ಹೌದು ಈಗ ನಾವು ಇನ್ನೊಂದು ನಿದರ್ಶನಕ್ಕೆ ಬರೋಣ ಇತರ ನಿದರ್ಶನವು ನಿದರ್ಶನ ಬಿ ಆಗಿದೆ ಅಲ್ಲಿ ತುಂಬಾ ಹೋಲುತ್ತದೆ ಆದರೆ ವಿರುದ್ಧವಾಗಿ ವಿರೂಪಗೊಳಿಸುವ ಬಾಹ್ಯರೇಖೆ ಇದು ಹೀಗಿದೆ ಇದು ನನ್ನ ಬಿಂದು ಇದು ನನ್ನ ಬಿಂದು r ಯಾವ ಮಾರ್ಗವಾಗಿದೆ ಅದು ಮೊದಲಿನಂತೆಯೇ ಹೊರಗಡೆ ಇರಬೇಬೇಕು ಆದ್ದರಿಂದ ಈ ಬಾಹ್ಯರೇಖೆಯಲ್ಲಿ ಇದು ನನ್ನ ಸರಿ ಈ ವೆಕ್ಟರ್ ಆರ್ ಮೇಲಕ್ಕೆ ಅಥವಾ ಕೆಳಕ್ಕೆ ಹೋಗುತ್ತದೆ ವಿದ್ಯಾರ್ಥಿ ಕೆಳಕ್ಕೆ ಕೆಳಕ್ಕೆ ಸರಿ ಏಕೆಂದರೆ ಅದರ ಬದಲಿಗೆ ಆದ್ದರಿಂದ ಈ ಅವಿಭಾಜ್ಯ ಈಗ I2 ನಲ್ಲಿ ನಾನು s ಮೈನಸ್ ಎಂದು ಬರೆಯಬಹುದು ಏನಾಗುತ್ತದೆ ಆದ್ದರಿಂದ ನಾನು jk4 ಬರೆಯುತ್ತೇನೆ ಈಗ ನಾನು ಅದೇ ಮಿತಿಗಳನ್ನು ಪೈ ಇಂದ ಶೂನ್ಯಕ್ಕೆ ಬಳಸುತ್ತೇನೆ ಏಕೆಂದರೆ ನಾನು ಮೇಲಕ್ಕೆ ಅಥವಾ ಕೆಳಕ್ಕೆ ಹೋದರೂ ಉದ್ದವನ್ನು ಪಡೆಯಬೇಕು ಏಕೆಂದರೆ ನಾನು ಸ್ಟ್ರಿಂಗ್ನ ಉದ್ದವನ್ನು ಸರಿಯಾಗಿ ಪಡೆಯಬೇಕು ಆದ್ದರಿಂದ ಆದ್ದರಿಂದ ನಾವು ಸಂಕೀರ್ಣಗೊಳಿಸಬಾರದು ಅದನ್ನು ಮತ್ತು ಎಂದು ಇಟ್ಟುಕೊಳ್ಳೋಣ ಈಗ ನಾನು ಬಗ್ಗೆ ಜಾಗರೂಕರಾಗಿರಬೇಕು ಅದು ಈಗ ನನಗೆ ನೀಡಲಿದೆ ವಿದ್ಯಾರ್ಥಿ ಋಣಾತ್ಮಕ ಚಿಹ್ನೆ ಋಣಾತ್ಮಕ ಚಿಹ್ನೆ ಸರಿ ಆದ್ದರಿಂದ ಒಂದು ಇದೆ ಮತ್ತು ನನಗೆ ಇದೆ ಸರಿ ಅದನ್ನೇ ಎಲ್ಲಾ ನಾನು ಬಿಟ್ಟಿದ್ದೇನೆ ಆದ್ದರಿಂದ ಇದು ಮೇಲಿನ ಪದಕ್ಕೆ ಹೋಲುತ್ತದೆ ಅದರ ಹೊರತಾಗಿ ವಿದ್ಯಾರ್ಥಿ ಋಣಾತ್ಮಕ ಒಂದು ಹೆಚ್ಚುವರಿ ಋಣಾತ್ಮಕ ಚಿಹ್ನೆ ಸರಿ ಆದ್ದರಿಂದ ನಾನು ಏನು ಪಡೆಯಬೇಕು 12 ಸರಿ ಆದ್ದರಿಂದ ನಾನು ಏಕೀಕರಣವನ್ನು ಹೇಗೆ ಮಾಡಿದ್ದೇನೆ ಎಂಬುದು ಮುಖ್ಯವಾಗಿದೆ ಒಂದು ಸಂದರ್ಭದಲ್ಲಿ ನಾನು ಅನ್ನು ಪಡೆಯುತ್ತೇನೆ ಇನ್ನೊಂದು ಸಂದರ್ಭದಲ್ಲಿ ನಾನು ಅನ್ನು ಪಡೆಯುತ್ತೇನೆ ನಾನು ಕೆಳಗಿನಿಂದ ಸಮೀಪಿಸಿದರೆ ಅಥವಾ ನಾನು ಮೇಲಿನಿಂದ ಸಮೀಪಿಸಿದರೆ ವ್ಯತ್ಯಾಸವಿದೆ ಎಂದು ಮೇಲ್ಮೈಗೆ ಅಡ್ಡಲಾಗಿ ಸ್ಥಗಿತವನ್ನು ಹೊಂದಿದೆ ಎಂದು ಅದು ಸೂಚಿಸುತ್ತದೆ ಆದ್ದರಿಂದ ನಾವು ಏಕೀಕರಣದಲ್ಲಿ ಹೊಂದಿದ್ದ ಎಲ್ಲಾ ನಿಯಮಗಳನ್ನು ಹಿಂತಿರುಗಿ ನೋಡಿದಾಗ ಇದು ನನ್ನಲ್ಲಿರುವ ಏಕೈಕ ಸಮಸ್ಯಾತ್ಮಕ ಪದವಾಗಿದೆ ನ ಅವಿಭಾಜ್ಯತೆಯನ್ನು ಒಳಗೊಂಡಿರುವ ಪದವನ್ನು ನಾನು ನೋಡಿದಾಗ ನನ್ನಲ್ಲಿ ಒಂದು ಏಕತ್ವ ಇದ್ದರೂ ಅದು ನ ಅವಿಭಾಜ್ಯವಾಗಿದೆ ಅದು ಸೀಮಿತವಾಗಿದೆ ಆದ್ದರಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಇದು ಕೇವಲ ಸಮಸ್ಯಾತ್ಮಕ ಪದವಾಗಿದೆ ಮತ್ತು ನೀವು ಇದನ್ನು ಎಚ್ಚರಿಕೆಯಿಂದ ಹೇಗೆ ವಿಂಗಡಿಸುತ್ತೀರಿ ಮತ್ತು ಇದು ಎಲ್ಲಾ ಮೇಲ್ಮೈ ಸೂತ್ರೀಕರಣಗಳ ವಿಶಿಷ್ಟ ಲಕ್ಷಣವಾಗಿದೆ ಅಲ್ಲಿ ಏಕತ್ವವು ಒಂದು ಹಂತದಲ್ಲಿದೆ ಮತ್ತು 2D ಯ ಸಂದರ್ಭದಲ್ಲಿ ನೀವು ಮತ್ತು ಅನ್ನು ಹೊಂದಿದ್ದೀರಿ ಅನ್ನು ಸಂಯೋಜಿಸಲಾಗಲಿಲ್ಲ 3D ಯ ಸಂದರ್ಭದಲ್ಲಿ ನೀವು ಮತ್ತು ಅನ್ನು ಹೊಂದಿರುತ್ತೀರಿ ಅನ್ನು ಸಂಯೋಜಿಸಲಾಗುವುದಿಲ್ಲ ಆದ್ದರಿಂದ ನೀವು ಮೇಲ್ಮೈಗೆ ಅನುಗುಣವಾಗಿ ವಿರೂಪಗೊಳಿಸಬೇಕು ಆದರೆ 3D ಯಲ್ಲಿ ಅದು ನೀವು ವಿರೂಪಗೊಳಿಸುವ ರೇಖೆಯಾಗಿರುವುದಿಲ್ಲ ಅದರ ಮೇಲ್ಮೈ ಯಲ್ಲಿ ನೀವು ಅರ್ಧಗೋಳದ ಬಟ್ಟಲನ್ನು ಸುತ್ತಲೂ ಹಾಕುತ್ತಿದ್ದೀರಿ ಆದ್ದರಿಂದ ಆ ಏಕೀಕರಣವು ಸ್ವಲ್ಪ ಹೆಚ್ಚು ಸವಾಲಿನ ಸಂಗತಿಯಾಗಿದೆ ಆದರೆ ಕಲ್ಪನೆಯು ಒಂದೇ ಆಗಿರುತ್ತದೆ ಈ ವಿಷಯದ ಎರಡೂ ಬದಿಗಳಲ್ಲಿ ಒಂದನ್ನು ಸ್ಥಗಿತಗೊಳಿಸಲಾಗುವುದು ಆದ್ದರಿಂದ ಅದು ಮೇಲ್ಮೈ ಸಮಗ್ರ ಸಮೀಕರಣಗಳ ಭಾಗದ ಅಂತ್ಯಕ್ಕೆ ನಮ್ಮನ್ನು ತರುತ್ತದೆ ಆದ್ದರಿಂದ ನಾವು ಮುಂದೆ ಹೋಗುವ ಮೊದಲು ಈ ಭಾಗವು ಸ್ಪಷ್ಟವಾಗಿದೆಯೇ ನಾವು ಅನ್ನು ಹೇಗೆ ಮೌಲ್ಯಮಾಪನ ಮಾಡಿದ್ದೇವೆ ಅಥವಾ ಅದರ ಮೇಲೆ ಬೇರೆ ಯಾವುದೇ ಪ್ರಶ್ನೆಗಳಿವೆಯೇ